ಬಯೋಮಾಲಿಕ್ಯೂಲ್ ಆಂಡ್ ದೇರ್ ರಿಲೇಶನ್ಶಿಪ್ ಟು ದಿ ಸ್ಟ್ರಕ್ಚರ್ ಅಂಡ್ ಫ್ಯಾಂಕ್ಷನ್ ಆಫ್ ಏ ಸೆಲ್ ಕುರಿತು ಮುಂದಿನ ಉಪನ್ಯಾಸಕ್ಕೆ ಸುಸ್ವಾಗತ ನಾವು ಹೇಳಿದಂತೆ ಜೀವಕೋಶವು ಜೀವನದ ಮೂಲಭೂತ ಕ್ರಿಯಾತ್ಮಕ ಘಟಕವಾಗಿದೆ ನಾವು ಇಲ್ಲಿಯವರೆಗೆ ಎರಡು ಕಥೆಗಳನ್ನು ನೋಡಿದ್ದೇವೆ ಮೊದಲನೆಯದು ಸೋಂಕಿನ ಬಗ್ಗೆ ಅವುಗಳಿಗೆ ಕಾರಣವೇನು ಮತ್ತು ಇತ್ಯಾದಿ ಮತ್ತು ನಾವು ಆ ಕಥೆಯಿಂದ ಮೂಲಭೂತವಾದ ಕೆಲವು ವಿಷಯಗಳನ್ನು ಎತ್ತಿಕೊಂಡಿದ್ದೇವೆ ಉದಾಹರಣೆಗೆ ಸೂಕ್ಷ್ಮಜೀವಿಗಳು ಎಲ್ಲೆಡೆ ಇವೆ ವಿವಿಧ ರೀತಿಯ ಸೂಕ್ಷ್ಮಜೀವಿಗಳು ವಿವಿಧ ರೀತಿಯ ಜೀವಕೋಶಗಳು ಎರಡು ಪ್ರಮುಖ ವಿಧದ ಜೀವಕೋಶಗಳು ಮತ್ತು ಹೀಗೆ ಹಲವು ಮತ್ತು ಎರಡನೆಯ ಕಥೆಯು ಬಯೋರಿಯಾಕ್ಟರ್ ಅಲ್ಲಿ ಷೇರ್ ಮತ್ತು ಕೋಶಗಳು ಷೇರ್ಗೆ ಒಡ್ಡಿಕೊಳ್ಳುವುದರ ಬಗ್ಗೆ ಮತ್ತು ಕೋಶಗಳನ್ನು ಷೇರ್ ಮಾಡಲು ಹೆಚ್ಚು ದೃಢವಾಗಿಸಲು ನಾವು ಏನು ಮಾಡಬಹುದು ಷೇರ್ನ ಸೂಕ್ಷ್ಮತೆಗೆ ಕಾರಣವೇನು ಎಂಬುದನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಾವು ಅದನ್ನು ಮಾಡಬಹುದು ಎಂದು ನಾವು ಹೇಳಿದ್ದೇವೆ ಮತ್ತು ನಾವು ಅದನ್ನು ನೋಡಿದಾಗ ನಾವು ಮೂಲಭೂತ ಬಯೋಮಾಲಿಕ್ಯೂಲ್ಗಳನ್ನು ನೋಡಿದ್ದೇವೆ ಲಿಪಿಡ್ಗಳು ಎಂದು ಕರೆಯಲ್ಪಡುವ ಬಯೋಮಾಲಿಕ್ಯೂಲ್ಗಳ ನಾಲ್ಕು ಪ್ರಮುಖ ವರ್ಗಗಳಲ್ಲಿ ಒಂದನ್ನು ಅಸ್ಪಷ್ಟ ಶೈಲಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಅದನ್ನು ವ್ಯಾಖ್ಯಾನಿಸಲಾಗಿದೆ ಲಿಪಿಡ್ಗಳು ಬಯೋಮಾಲಿಕ್ಯೂಲ್ಗಳಾಗಿವೆ ನೀರಿನಲ್ಲಿ ಕರಗುವುದಿಲ್ಲ ಆದರೆ ಸಾವಯವ ದ್ರಾವಕಗಳಲ್ಲಿ ಕರಗುತ್ತವೆ ಅದು ಅಪ್ರಸ್ತುತವಾಗುತ್ತದೆ ಮತ್ತು ಲಿಪಿಡ್ಗಳು ಯಾವುದು ಎಂದು ನಾವು ನೋಡಿದ್ದೇವೆ ಮತ್ತು ಫ್ಯಾಟ್ ಲಿಪಿಡ್ ಆಗಿದೆ ಬೆಣ್ಣೆಯು ಲಿಪಿಡ್ ಆಗಿದೆ ಎಣ್ಣೆ ಒಂದು ಲಿಪಿಡ್ ಆಗಿದೆ ಮತ್ತು ಲಿಪಿಡ್ಗಳು ಸೆಲ್ ಮೆಮ್ಬ್ರೇನ್ಗಳನ್ನು ರೂಪಿಸುತ್ತವೆ ನಾವು ಇಲ್ಲಿಯವರೆಗೆ ನೋಡಿದ್ದು ಇದನ್ನೇ ಕಳೆದ ಬಾರಿ ಇಲ್ಲಿಯೇ ಬಿಟ್ಟಿದ್ದೇವೆ ಈ ಸಮಯದಲ್ಲಿ ನಾವು ಇನ್ನೊಂದು ಕಥೆಯೊಂದಿಗೆ ಪ್ರಾರಂಭಿಸೋಣ ಕಥೆಯು ಅದರ ಪ್ರಾರಂಭದಲ್ಲಿ ಸರಳವಾಗಿದೆ ಆದರೆ ಅದು ಮುಂದುವರಿಯುತ್ತದೆ ಮತ್ತು ಇದು ವಿವಿಧ ಶಾಖೆಗಳನ್ನು ವಿವಿಧ ರೂಪಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಾವು ಬಹುಶಃ ಕಥೆಯಿಂದ ಕೆಲವು ಮೂಲಭೂತ ಅಂಶಗಳನ್ನು ಕಲಿಯುತ್ತೇವೆ ವಿವಿಧ ಮೂಲಭೂತ ಅಂಶಗಳನ್ನು ನಾವು ಕಥೆಯಿಂದ ಕೆಲವು ಸೈಡ್ ಸ್ಟೋರಿಗಳಿಗೆ ಹೊರಗುಳಿಯುತ್ತೇವೆ ಮತ್ತು ಈ ಮಾಡ್ಯೂಲ್ನ ಕೊನೆಯಲ್ಲಿ ಮುಖ್ಯ ಕಥೆಗೆ ಹಿಂತಿರುಗುತ್ತೇವೆ ಮೊಸರು ಏಕೆ ರೂಪುಗೊಳ್ಳುತ್ತದೆ ಕಥೆಯನ್ನು ಪ್ರಾರಂಭಿಸಲು ನಾವು ಕೇಳಲು ಹೊರಟಿರುವ ಪ್ರಶ್ನೆ ಹಾಗಾದರೆ ಅದಕ್ಕೂ ಮೊದಲು ಕೆಲವು ದೇಶಗಳಲ್ಲಿ ಮೊಸರು ಮೊಸರು ಅಥವಾ ಯೋಗರ್ಟ್ ಎಂದು ಕರೆಯುತ್ತಾರೆ ಅದನ್ನು ಹೇಗೆ ತಯಾರಿಸುತ್ತಾರೆ ಅದನ್ನು ಮನೆಯಲ್ಲಿಯೇ ಮಾಡಬಹುದು ನೀವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಸರಿ ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಹಾಲನ್ನು ಸುರಿಯಿರಿ ಹಾಲನ್ನು ಮೀಡಿಯಂ ಎಂದು ಕರೆಯಲಾಗುತ್ತದೆ ಇದು ಜೀವಶಾಸ್ತ್ರ ಬಯೋಲಾಜಿಕಲ್ ಎಂಜಿನಿಯರಿಂಗ್ ಮತ್ತು ಮುಂತಾದವುಗಳಲ್ಲಿ ಬಳಸಲಾಗುವ ಪದವಾಗಿದೆ ಇದನ್ನು ಮೀಡಿಯಂ ಎಂದು ಕರೆಯಲಾಗುತ್ತದೆ ಅದನ್ನು ಬೆಚ್ಚಗಾಗಿಸಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ 37 ಡಿಗ್ರಿ ಸಿ ಎಂದು ಹೇಳೋಣ ಅದಕ್ಕೆ ಸ್ವಲ್ಪ ಹಳೆಯ ಮೊಸರು ಸೇರಿಸಿ ಸರಿ ಹಳೆಯ ಮೊಸರು ಇನಾಕ್ಯುಲಮ್ ಆಗಿದೆ ಇದನ್ನು ಬೇರೆ ಪದದಲ್ಲಿ ಕರೆಯಲಾಗುತ್ತದೆ ಈ ಪದವು ಅನ್ಯಲೋಕದಂತಿದ್ದರೆ ಅದರ ಬಗ್ಗೆ ಚಿಂತಿಸಬೇಡಿ ನೀವು ಅದನ್ನು ಬಳಸಿಕೊಳ್ಳುತ್ತೀರಿ ಅದನ್ನು ಮುಚ್ಚಿ ಅದನ್ನು ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿ ಮತ್ತು ಆರಂಭದಲ್ಲಿ ಈ ಇನಾಕ್ಯುಲಮ್ ಮೀಡಿಯಂ ಅನ್ನು ಹೊಂದಿರುವ ಮಿಶ್ರಣವನ್ನು ಇರಿಸಿ ಮತ್ತು ನಂತರ ಇನಾಕ್ಯುಲಮ್ನೊಂದಿಗೆ ಏನಾದರೂ ಸಂಭವಿಸುತ್ತದೆ ಮೀಡಿಯಂನೊಂದಿಗೆ ಏನಾದರೂ ಸಂಭವಿಸುತ್ತದೆ ಮತ್ತು ಸಂಸ್ಕೃತಿ ಅಥವಾ ಬ್ರೋತ್ ಎಂದು ಕರೆಯುವ ಎಲ್ಲವುಗಳು ವಾಸ್ತವವಾಗಿ ಸಮಯ ಕಳೆದಂತೆ ಬ್ರೋತ್ ಬದಲಾಗುತ್ತದೆ ಅದನ್ನು ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿ ಮತ್ತು ಮೊಸರು ಕೆಲವೇ ಗಂಟೆಗಳಲ್ಲಿ ರೂಪುಗೊಳ್ಳುತ್ತದೆ ಸರಿ ಕರ್ಡ್ ಮೇಕರ್ ಈ ಮೊಸರನ್ನು 37 ಡಿಗ್ರಿ C ಅಲ್ಲಿ ಎಲೆಕ್ಟ್ರಿಕಲ್ ಔಟ್ಲೆಟ್ಗೆ ಪ್ಲಗ್ ಮಾಡುವ ಮೂಲಕ ನೀವು ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆಗಳಲ್ಲಿ ಮೊಸರನ್ನು ಪಡೆಯಬಹುದು ಕರ್ಡ್ ಮೇಕರ್ ಅನ್ನು ಬಳಸಿದರೆ ಬಹುಶಃ ಒಂದೆರಡು ಗಂಟೆಗಳಲ್ಲಿ ಬಹಳ ಸುಂದರವಾದ ಮೊಸರು ರೂಪುಗೊಳ್ಳುತ್ತದೆ ಮನೆಯಲ್ಲಿ ನೀವು ಅದನ್ನು ಬೆಳಿಗ್ಗೆ ಮಾಡಿದರೆ ಬಹುಶಃ ರಾತ್ರಿ ಅಥವಾ ಕೆಲವು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಸರಿ ಇದನ್ನು ನಮ್ಮ ಕಥೆಗೆ ಆಧಾರವಾಗಿ ಬಳಸೋಣ ಮೊಸರು ರಚನೆಯ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ ಎಂದು ಸ್ವಲ್ಪ ಸಮಯದವರೆಗೆ ಊಹಿಸೋಣ ಮತ್ತು ಮೊಸರು ಏಕೆ ರೂಪುಗೊಳ್ಳುತ್ತದೆ ಎಂಬ ಪ್ರಶ್ನೆಯನ್ನು ಕೇಳೋಣ ನಮ್ಮಲ್ಲಿ ಕೆಲವರಿಗೆ ತಿಳಿದಿರಬಹುದಾದ ಸಾಧನಗಳನ್ನು ಬಳಸಿಕೊಂಡು ಇದನ್ನು ತನಿಖೆ ಮಾಡೋಣ ಮತ್ತು ನಮ್ಮಲ್ಲಿ ಕೆಲವರು ಅದರ ಮೂಲಭೂತ ಪರಿಚಿತರಾಗಿರಬಹುದು ಉಪಕರಣವು ಮೂಲಭೂತವಾಗಿ ಕೆಲವು ಮಾಹಿತಿಯೊಂದಿಗೆ ತರ್ಕಬದ್ಧವಾಗಿದೆ ವೈಜ್ಞಾನಿಕ ವಿಧಾನ ಮತ್ತು ಆದ್ದರಿಂದ ನಾವು ಮೊಸರು ರಚನೆಯನ್ನು ತನಿಖೆ ಮಾಡೋಣ ಈ ವಿಧಾನವನ್ನು ಬಳಸಿ ಹಾಲಿನಿಂದ ಮೊಸರು ರೂಪುಗೊಳ್ಳುವುದರಿಂದ ಹಾಲಿನಲ್ಲಿ ಏನಾದರೂ ಮೊಸರಾಗಿ ಬದಲಾಗುತ್ತಿರಬೇಕು ಅದು ತುಂಬಾ ತಾರ್ಕಿಕವಾಗಿದೆ ಹಾಗಾದರೆ ಹಾಲು ಏನನ್ನು ಒಳಗೊಂಡಿರುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಡೇಟಾ ಅನ್ನು ನೋಡಿದರೆ ಇದು ಡೇಟಾದ ಮೂಲವಾಗಿದೆ ಈ ಕಾಗದದ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ ಇದು ಕೇವಲ ಹೆಚ್ಚುವರಿ ಮಾಹಿತಿಯಾಗಿದೆ ನಿಮಗೆ ಆಸಕ್ತಿ ಇದ್ದರೆ ನೀವು ಹೋಗಬಹುದು ಮತ್ತು ಈ ಪೇಪರ್ ಅನ್ನು ಓದಿ ಇದು ರೆಫರೆನ್ಸ್ಗಳ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಆದರೆ ನೀವು ಅದನ್ನು ಇಲ್ಲಿಂದ ತೆಗೆದುಕೊಂಡು ಈ ಪೇಪರ್ ಅನ್ನು ಓದಬಹುದು ಹಾಲು ಸಾಮಾನ್ಯವಾಗಿ ಪ್ರಧಾನವಾಗಿ ನೀರು ಪ್ರೋಟೀನ್ ಕೊಬ್ಬು ಲ್ಯಾಕ್ಟೋಸ್ ಖನಿಜಗಳನ್ನು ಹೊಂದಿರುತ್ತದೆ ಇಲ್ಲಿ ಪ್ರಧಾನವಾಗಿ ಹಸುವಿನ ಹಾಲು ಪ್ರತಿ ನೂರು ಗ್ರಾಂ 88 ಗ್ರಾಂ ನೀರು 3 2 ಗ್ರಾಂ ಪ್ರೋಟೀನ್ 3 4 ಗ್ರಾಂ ಕೊಬ್ಬು 4 7 ಗ್ರಾಂ ಲ್ಯಾಕ್ಟೋಸ್ ಮತ್ತು 0 72 ಗ್ರಾಂ ಖನಿಜಗಳನ್ನು ಹೊಂದಿರುತ್ತದೆ ಸರಿ ಅದು ಹಸುವಿನ ಹಾಲು ಎಮ್ಮೆ ಹಾಲು ಸ್ವಲ್ಪ ವಿಭಿನ್ನವಾಗಿದೆ ಮತ್ತು ಮಾನವ ಹಾಲು ಸ್ವಲ್ಪ ವಿಭಿನ್ನವಾಗಿದೆ ಸರಿ ಆದ್ದರಿಂದ ಇದು ಹಾಲಿನ ಸಂಯೋಜನೆಯಾಗಿದೆ ನಾವು ಹಾಲಿನಿಂದ ಮೊಸರು ಪಡೆಯುತ್ತಿರುವುದರಿಂದ ಇಲ್ಲಿ ಏನಾದರೂ ಮೊಸರು ಒದಗಿಸಲು ಕೆಲವು ಬದಲಾವಣೆಗಳಿಗೆ ಒಳಗಾಗಬೇಕು ಹಾಗಾದರೆ ಅದು ಏನಾಗಿರಬಹುದು ಉತ್ತರವು ಆಸಿಡ್ ರಚನೆ ಮತ್ತು ಅದರ ಪರಿಣಾಮವಾಗಿ ಪ್ರೋಟೀನ್ ಆಗ್ರಿಗೇಷನ್ ಆಗಿದೆ ಇದು ಮೊಸರು ರಚನೆಗೆ ಕಾರಣವಾಗುತ್ತದೆ ಸರಿ ಇದು ಉತ್ತರವಾಗಿದೆ ನಾನು ನಿಮಗೆ ಈಗಿನಿಂದಲೇ ಉತ್ತರವನ್ನು ನೀಡುತ್ತೇನೆ ತದನಂತರ ಆಳವಾಗಿ ಹೋಗಿರಿ ಆಸಿಡ್ ರಚನೆ ಮತ್ತು ಪರಿಣಾಮವಾಗಿ ಪ್ರೋಟೀನ್ ಆಗ್ರಿಗೇಷನ್ ಹಾಲು ಮೊಸರಾಗಿ ಬದಲಾಗಲು ಕಾರಣವಾಗುತ್ತದೆ ಆಸಿಡ್ ಎಲ್ಲಿಂದ ಬರುತ್ತದೆ ಸರಿ ಇದು ನಾವು ಕೇಳಲು ಹೊರಟಿರುವ ಪ್ರಶ್ನೆ ಆಸಿಡ್ ಎಲ್ಲಿಂದ ಬರುತ್ತಿದೆ ಉತ್ತರವೆಂದರೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಎಂದು ಕರೆಯಲ್ಪಡುವ ಒಳಗೆ ಸಂಭವಿಸುವ ಸಾವಿರಾರು ಪ್ರತಿಕ್ರಿಯೆಗಳಿಂದ genusಜೀನ್ಸ್ ಮತ್ತು ಸ್ಪೀಷೀಸ್ಗಳ ಪರಿಭಾಷೆಯಲ್ಲಿ ಇದನ್ನು ಲ್ಯಾಕ್ಟೋಬಾಸಿಲಸ್ ಲ್ಯಾಕ್ಟೋಕೊಕಸ್ ಲ್ಯಾಕ್ಟಿಸ್ ಎಂದು ಕರೆಯಲಾಗುತ್ತದೆ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಲ್ಯಾಕ್ಟೋಕೊಕಸ್ ಲ್ಯಾಕ್ಟಿಸ್ ಇನಾಕ್ಯುಲಮ್ನಲ್ಲಿದೆ ನಾವು ಹಾಲಿಗೆ ಸೇರಿಸಿದ ಹಳೆಯ ಮೊಸರು ಮತ್ತು ಪ್ರತಿ ಕೋಶವು ಯಾವುದೇ ಸಮಯದಲ್ಲಿ ಸಾವಿರಾರು ಪ್ರತಿಕ್ರಿಯೆಗಳನ್ನು ಹೊಂದಿರುತ್ತದೆ ಮತ್ತು ಆ ಕೆಲವು ಪ್ರತಿಕ್ರಿಯೆಗಳಿಂದ ಆಮ್ಲ ಬರುತ್ತದೆ ಮತ್ತು ಆ ಆಮ್ಲವು ಹಾಲಿನೊಳಗೆ ಹೊರಬರುತ್ತದೆ ಮತ್ತು ಪ್ರೋಟೀನ್ ಒಟ್ಟುಗೂಡಿಸುವಿಕೆಯನ್ನು ಉಂಟುಮಾಡುತ್ತದೆ ಮತ್ತು ನಿಯಂತ್ರಿತ ಶೈಲಿಯಲ್ಲಿ ಮಾಡಿದಾಗ ಅದು ನಿಮಗೆ ಹಾಲನ್ನು ನೀಡುತ್ತದೆ ಮತ್ತೆ ನೀವು ಹಾಲಿಗೆ ನಿಂಬೆಹಣ್ಣನ್ನು ಹಿಂಡಿದಾಗ ಅದೇ ಸಂಭವಿಸುತ್ತದೆ ಸರಿ ನೀವು ಪನೀರ್ ಅನ್ನು ರೂಪಿಸುತ್ತೀರಿ ಸರಿ ನೀವು ಚೀಸ್ ಕಾಟೇಜ್ ಚೀಸ್ ಅನ್ನು ರೂಪಿಸುತ್ತೀರಿ ಈ ಪ್ರಕ್ರಿಯೆಯ ಭಾಗವಾಗಿ ಬಿಡುಗಡೆಯಾಗುವ ಬಹಳಷ್ಟು ಇತರ ಸುವಾಸನೆಗಳೊಂದಿಗೆ ನಿಯಂತ್ರಿತ ಶೈಲಿಯಲ್ಲಿ ನೀವು ಅದನ್ನು ನಿಧಾನವಾಗಿ ಮಾಡಿದಾಗ ಅದು ಮೊಸರು ಆಗುತ್ತದೆ ಅಷ್ಟೇ ಸ್ವಲ್ಪ ಆಳವಾಗಿ ಹೋಗೋಣ ಆದ್ದರಿಂದ ಇದು ಜೀವಕೋಶದಲ್ಲಿ ಸಂಭವಿಸುವ ಸಾವಿರಾರು ಪ್ರತಿಕ್ರಿಯೆಗಳ ಗುಂಪುಗಳಲ್ಲಿ ಒಂದಾಗಿದೆ ಇದು ಸಾಮಾನ್ಯವಾಗಿ ಗ್ಲೂಕೋಸ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ಈ ನಿರ್ದಿಷ್ಟ ಪ್ರತಿಕ್ರಿಯೆಯು ಪೈರುವೇಟ್ನೊಂದಿಗೆ ಕೊನೆಗೊಳ್ಳುತ್ತದೆ ಗ್ಲೂಕೋಸ್ ಎಂಬುದು ಗ್ಲೂಕೋಸ್ ಸಿಕ್ಸ್ ಫಾಸ್ಫೇಟ್ ಆಗಿ ಪರಿವರ್ತನೆಯಾಗುತ್ತದೆ ನಂತರ ಫ್ರಕ್ಟೋಸ್ ಸಿಕ್ಸ್ ಫಾಸ್ಫೇಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಹೀಗೆ ಪೈರುವೇಟ್ನೊಂದಿಗೆ ಸಿಗುವವರೆಗೆ ಇದು ಮುಂದುವರೆಯುತ್ತದೆ ಪೈರುವೇಟ್ ಜೀವಕೋಶದಿಂದ ಹೊರಬರುವ ಲ್ಯಾಕ್ಟಿಕ್ ಆಸಿಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಇದು ಇಲ್ಲಿರುವ ಜೀವಕೋಶವಾಗಿದೆ ನೀವು ಇದನ್ನು ಪ್ರತಿ ಲ್ಯಾಕ್ಟೋಬಾಸಿಲಸ್ ಕೋಶವೆಂದು ಪರಿಗಣಿಸಬಹುದು ಈ ಪ್ರತಿಕ್ರಿಯೆಗಳ ಗುಂಪು ಪೈರುವೇಟ್ಗೆ ಗ್ಲೂಕೋಸ್ ಅನ್ನು ಗ್ಲೈಕೋಲಿಸಿಸ್ ಎಂದು ಕರೆಯಲಾಗುತ್ತದೆ ಮತ್ತು ಪ್ರತಿಯೊಂದನ್ನು ಎನ್ಝೈಮ್ನಿಂದ ವೇಗವರ್ಧನೆ ಮಾಡಲಾಗುತ್ತದೆ ನಾವು ಸ್ವಲ್ಪ ಸಮಯದ ನಂತರ ಅದಕ್ಕೆ ಬರುತ್ತೇವೆ ಆದ್ದರಿಂದ ಗ್ಲೂಕೋಸ್ನಿಂದ ಪೈರುವೇಟ್ಗೆ ಈ ಪ್ರತಿಕ್ರಿಯೆಗಳ ಗುಂಪಿಗೆ ಗ್ಲೈಕೋಲಿಸಿಸ್ ಎಂಬ ಹೆಸರು ಇದೆ ಮತ್ತು ಈ ಲ್ಯಾಕ್ಟಿಕ್ ಆಸಿಡ್ ಪರಿಣಾಮವಾಗಿ ಪೈರುವೇಟ್ನಿಂದ ಇತರ ಎರಡು ಪ್ರತಿಕ್ರಿಯೆಗಳ ಪರಿಣಾಮವಾಗಿ ರೂಪುಗೊಳ್ಳುತ್ತದೆ ಲ್ಯಾಕ್ಟಿಕ್ ಆಸಿಡ್ ರೂಪುಗೊಳ್ಳುತ್ತದೆ ಇದು ಆಸಿಡ್ಫಿಕೇಶನ್ ಮತ್ತು ಫರ್ಮೇಶನ್ ಮತ್ತು ಹಾಲಿನ ಮೊಸರು ಮಾಡಲು ಕಾರಣವಾಗುತ್ತದೆ

ಈಗ ಯಾವ ರೀತಿಯ ಅಣು ಲ್ಯಾಕ್ಟಿಕ್ ಆಸಿಡ್ ಆಗಿದ್ದು ಅದು ಮೊಸರು ಮಾಡುವಿಕೆಗೆ ಕಾರಣವಾಗುತ್ತದೆ ಅದು ನಮ್ಮ ಸೆಟ್ ಪ್ರಶ್ನೆ ಲ್ಯಾಕ್ಟಿಕ್ ಆಸಿಡ್ ಈ ರೀತಿ ಕಾಣುತ್ತದೆ ನೀವು ಇಲ್ಲಿ ನೋಡಿ ಇವು ಕಾರ್ಬನ್ ಆಟಮ್ಗಳು ಇಲ್ಲಿ ಎರಡು OH ಗಳು ಇಲ್ಲಿವೆ ಇದು ಇಲ್ಲಿ COOH ಗುಂಪು ಮತ್ತು ಇದು ಇಲ್ಲಿ OH ಗುಂಪು ಸರಿ ಇವೆ ಇದು COOH ಮತ್ತು OH ಗುಂಪು ಇಲ್ಲಿ ಇವೆ ಆದ್ದರಿಂದ ನೀವು ಆಣ್ವಿಕ ಸೂತ್ರವನ್ನು ಬರೆದರೆ ಅದು C3H6O3 ಆಗಿರುತ್ತದೆ ನೀವು COOH ಗೆ ಪ್ರಾಮುಖ್ಯತೆಯನ್ನು ನೀಡಬೇಕಾಗಿದೆ ನೀವು ಅನುಸರಿಸಬಹುದಾದ ಎಲ್ಲಾ ಹೆಸರಿಸುವ ಸಂಪ್ರದಾಯಗಳಿವೆ ಮತ್ತು ಎರಡು ಸ್ಥಾನದಲ್ಲಿ ನೀವು ಹೈಡ್ರಾಕ್ಸಿ ಗುಂಪನ್ನು ಹೊಂದಿದ್ದೀರಿ ಆದ್ದರಿಂದ ಎರಡು ಹೈಡ್ರಾಕ್ಸಿಲ್ ಇದು C3 ಮತ್ತು ಆದ್ದರಿಂದ ಪ್ರೊಪನೊಯಿಕ್ ಆಸಿಡ್ ಸರಿ ಮೂಲ ರಸಾಯನಶಾಸ್ತ್ರ ಸಾವಯವ ರಸಾಯನಶಾಸ್ತ್ರದಿಂದ ಬಂದಿವೆ ಆದ್ದರಿಂದ ಇದು ಹೈಡ್ರಾಕ್ಸಿಪ್ರೊಪಾನೊಯಿಕ್ ಆಸಿಡ್ ಲ್ಯಾಕ್ಟಿಕ್ ಆಸಿಡ್ ಕಾರ್ಬೋಹೈಡ್ರೇಟ್ಗಳು ಎಂಬ ಬಯೋಮಾಲಿಕ್ಯೂಲ್ಗಳ ವರ್ಗಕ್ಕೆ ಸೇರಿದೆ ಮತ್ತು ಕಾರ್ಬೋಹೈಡ್ರೇಟ್ ಎಂದರೇನು ಇದು ಸಾಮಾನ್ಯ ಸೂತ್ರವನ್ನು ಹೊಂದಿದೆ n ನೀವು ಅದನ್ನು 3 ಎಂದು ಪ್ರತಿನಿಧಿಸಬಹುದು ನಂತರ ಅದು C3H6O3 ಆಗುತ್ತದೆ ಮತ್ತು ಹೀಗೆ ಇತ್ಯಾದಿ ಮತ್ತು ಸಾಮಾನ್ಯವಾಗಿ n ಅನ್ನು ಕಾರ್ಬೋಹೈಡ್ರೇಟ್ಗೆ ಮೂರಕ್ಕಿಂತ ಹೆಚ್ಚಿಗೆ ತೆಗೆದುಕೊಳ್ಳಲಾಗುತ್ತದೆ ಇವೆಲ್ಲವೂ ಸಾಮಾನ್ಯ ಸಂಗತಿಗಳು ಸಂಭವಿಸುವ ಸಾಮಾನ್ಯ ಸಂಗತಿಗಳಾಗಿವೆ ಆದ್ದರಿಂದ ಸೂತ್ರವನ್ನು ಹೊಂದಿರುವ ಯಾವುದಾದರೂ n ಕಾರ್ಬೋಹೈಡ್ರೇಟ್ ಮತ್ತು ಕಾರ್ಬೋಹೈಡ್ರೇಟ್ಗಳು ದೊಡ್ಡ ವರ್ಗ ಅಥವಾ ಬಯೋಮಾಲಿಕ್ಯೂಲ್ಗಳ ಪ್ರಮುಖ ವರ್ಗವಾಗಿದೆ ಮೊದಲು ನಾವು ಲಿಪಿಡ್ಗಳನ್ನು ಒಂದು ಪ್ರಮುಖ ವರ್ಗದ ಬಯೋಮಾಲಿಕ್ಯೂಲ್ಗಳಾಗಿ ನೋಡಿದ್ದೇವೆ ಈಗ ನಾವು ಕಾರ್ಬೋಹೈಡ್ರೇಟ್ಗಳನ್ನು ಬಯೋಮಾಲಿಕ್ಯೂಲ್ಗಳ ಎರಡನೇ ಪ್ರಮುಖ ವರ್ಗವಾಗಿ ನೋಡುತ್ತಿದ್ದೇವೆ ಮತ್ತು ಕೋಶದಲ್ಲಿ ಸಂಭವಿಸುವ ಪ್ರತಿಕ್ರಿಯೆಯ ಮಧ್ಯವರ್ತಿಗಳ ಭಾಗವಾಗಿ ಇವೆಲ್ಲವೂ ವಿವಿಧಗಳಲ್ಲಿ ಇರುತ್ತವೆ ಈಗ ಮುಂದಿನ ಭಾಗವನ್ನು ನೋಡೋಣ ನಾವು ಆಸಿಡ್ ಫರ್ಮೇಶನ್ ಮತ್ತು ನಂತರ ಪ್ರೋಟೀನ್ ಆಗ್ರಿಗೇಷನ್ ಅನ್ನು ಹೇಳಿದೆವು ಸರಿ ಈಗ ಆಗ್ರಿಗೇಷನ್ ಎಂದರೇನು ಸರಿ ಮೈಕ್ರೋಸ್ಕೋಪಿಕ್ ಅರ್ಥದಿಂದ ಆಗ್ರಿಗೇಷನ್ ಎಂದರೆ ನೀವು ಏನು ಅರ್ಥೈಸುತ್ತೀರಿ ಅದನ್ನು ಅರ್ಥಮಾಡಿಕೊಳ್ಳಲು ನಾವು ಹಿಮ್ಮುಖ ಪ್ರಶ್ನೆಯನ್ನು ಕೇಳೋಣ ಒಂದು ಸಬ್ಸ್ಟೆನ್ಸ್ ನೀರಿನಲ್ಲಿ ಕರಗಿದಾಗ ಆಣ್ವಿಕ ಮಟ್ಟದಲ್ಲಿ ಏನಾಗುತ್ತದೆ ಸರಿ ಈ ಅಣುಗಳು ಆಗ್ರಿಗೆಟ್ ಆದಾಗ ಮೊಸರು ರೂಪುಗೊಳ್ಳುತ್ತದೆ ಎಂದು ನಾವು ಹೇಳಿದ್ದೇವೆ ಸರಿ ಪ್ರೋಟೀನ್ ಅಣುಗಳು ಅಗ್ರಿಗೆಟ್ ಆಗುತ್ತವೆ ಮತ್ತು ನೀರಿನಿಂದ ಹೊರಬರುತ್ತವೆ ಸ್ವಲ್ಪ ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಒಂದು ಸಬ್ಸ್ಟೆನ್ಸ್ ನೀರಿನಲ್ಲಿ ಕರಗಿದಾಗ ಆಣ್ವಿಕ ಮಟ್ಟದಲ್ಲಿ ಏನಾಗುತ್ತದೆ ಎಂಬುದನ್ನು ನೋಡೋಣ ಅದನ್ನು ಅರ್ಥಮಾಡಿಕೊಳ್ಳಲು ಸಾಮಾನ್ಯ ಉಪ್ಪು ನೀರಿನಲ್ಲಿ ಕರಗಿದಾಗ ಏನಾಗುತ್ತದೆ ಎಂಬುದರ ಉದಾಹರಣೆಯನ್ನು ನೋಡೋಣ ನಮಗೆಲ್ಲರಿಗೂ ತಿಳಿದಿರುವಂತೆ ಸಾಮಾನ್ಯ ಉಪ್ಪು NaCl ಸರಿ ಮತ್ತು ನೀರಿನಲ್ಲಿ ಕರಗಿದಾಗ ಅದು ಅದರ Na ಮತ್ತು Cl ಅಯಾನುಗಳಾಗಿ ವಿಭಜನೆಯಾಗುತ್ತದೆ ಮತ್ತು ನೀವು ಇಲ್ಲಿ ನೋಡುವಂತೆ Na ನೀರಿನ ಅಣುಗಳ ಗುಂಪಿನಿಂದ ಸುತ್ತುವರಿಯಲ್ಪಟ್ಟಿದೆ Cl ಮತ್ತೊಂದು ಗುಂಪಿನ ನೀರಿನ ಅಣುಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅಂದರೆ ಮತ್ತೊಂದು ನೀರಿನ ಅಣುಗಳು ವಿಭಿನ್ನವಾಗಿ ಆಧಾರಿತವಾಗಿವೆ Na ಧನಾತ್ಮಕವಾಗಿ ಚಾರ್ಜ್ಅನ್ನು ಹೊಂದಿದೆ ಮತ್ತು ಆದ್ದರಿಂದ ಅದನ್ನು ಸುತ್ತುವರೆದಿರುವ ನೀರಿನ ಅಣುಗಳಿಗೆ ಒಂದು ನಿರ್ದಿಷ್ಟ ದೃಷ್ಟಿಕೋನವು ಸಂಭವಿಸುತ್ತದೆ ಅದು ಅದನ್ನು ಸುತ್ತುವರೆದಿರುವ Cl ನ ಅಣುಗಳಿಗೆ ಸಂಭವಿಸುವ ದೃಷ್ಟಿಕೋನಕ್ಕಿಂತ ಭಿನ್ನವಾಗಿದೆ ಸರಿ ಆದ್ದರಿಂದ ನೀರಿನಲ್ಲಿ ಕರಗುವ ಯಾವುದೇ ಸಬ್ಸ್ಟೆನ್ಸ್ ಅದನ್ನು ಸುತ್ತುವರೆದಿರುವ ನೀರಿನ ಅಣುಗಳ ಗುಂಪನ್ನು ಹೊಂದಿರಬೇಕು ಅದು ಮೂಲಭೂತವಾಗಿ ಅಣುವಿನ ಪ್ರಮಾಣದಲ್ಲಿ ವಿಸರ್ಜನೆಯಾಗಿದೆ ನೀರು ಅತ್ಯುತ್ತಮ ದ್ರಾವಕವಾಗಿದೆ ಕಥೆಯಲ್ಲಿನ ನಮ್ಮ ಸೈಡ್ ಟ್ರ್ಯಾಕ್ಗಳಲ್ಲಿ ಒಂದನ್ನು ನಾವು ಗೆ ಹೊರಡುತ್ತೇವೆ ಎಂದು ನಿಮಗೆ ತಿಳಿದಿದೆ ನೀರು ಅತ್ಯುತ್ತಮ ದ್ರಾವಕವಾಗಿದೆ ವಾಸ್ತವವಾಗಿ ನೀರಿನ ಅನೇಕ ಗುಣಲಕ್ಷಣಗಳು ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಜೀವನವನ್ನು ಸರಿಯಾಗಿ ಪ್ರಾರಂಭಿಸಲು ಸಾಧ್ಯವಾಗಿಸುತ್ತದೆ ನೀರಿಲ್ಲದೆ ಬಹುಶಃ ನಮಗೆ ತಿಳಿದಿರುವಂತೆ ಜೀವನವೇ ಇರುತ್ತಿರಲಿಲ್ಲ ಅದು ಏಕೆ ನೀರು ಅನೇಕ ಪ್ರಮುಖ ಗುಣಗಳನ್ನು ಹೊಂದಿದೆ ಅದು ಜೀವನವನ್ನು ಸಾಧ್ಯವಾಗಿಸುತ್ತದೆ ಸರಿ ನೀರು ಆಣ್ವಿಕ ಮಟ್ಟದಲ್ಲಿ ಹಲವು ಪ್ರಮುಖ ಗುಣಗಳನ್ನು ಹೊಂದಿದೆ ಮೊದಲ ಗುಣವೆಂದರೆ ಕೋಹೆಷನ್ ಇದು ನೀರಿನ ಅಣುಗಳು ಒಟ್ಟಿಗೆ ಅಂಟಿಕೊಳ್ಳುತ್ತದೆ ನೀರಿನ ವಿವಿಧ ಅಣುಗಳ ನಡುವಿನ ಹೈಡ್ರೋಜನ್ ಬಂಧಗಳ ಕಾರಣದಿಂದಾಗಿ ಅವು ಬಹುಶಃ ಅನೇಕ ಇತರ ಸಬ್ಸ್ಟೆನ್ಸ್ಗಳಿಗಿಂತ ಹೆಚ್ಚು ಮತ್ತು ಅನೇಕ ಇತರ ಸಂಯುಕ್ತಗಳಿಗಿಂತ ಒಟ್ಟಿಗೆ ಅಂಟಿಕೊಳ್ಳುತ್ತವೆ ಆದ್ದರಿಂದ ಕೋಹೆಷನ್ ಬಹಳ ಮುಖ್ಯವಾದ ಪರಿಕಲ್ಪನೆಯಾಗಿದೆ ಆದ್ದರಿಂದ ಕೋಹೆಷನ್ ಒಂದೇ ರೀತಿಯ ದನ್ನು ಒಟ್ಟಿಗೆ ಅಂಟಿಕೊಳ್ಳುವುದು ಅಡೇಷನ್ ಇತರ ಸರ್ಫೇಸ್ಗಳ ಮೇಲೆ ನೀರು ಅಂಟಿಕೊಳ್ಳುತ್ತದೆ ಮತ್ತು ಅಡೇಷನ್ ಮತ್ತು ಕೋಹೆಷನ್ ಜೀವನದಲ್ಲಿ ಸಂಭವಿಸುವ ಬಹಳಷ್ಟು ವಿಷಯಗಳನ್ನು ನಿರ್ಧರಿಸುತ್ತದೆ ಸರಿಯೇ ಮರದ ವಿವಿಧ ಭಾಗಗಳಿಗೆ ನೀರು ಹಂಚಿಕೆಯಾಗುವ ವಿಧಾನಕ್ಕೆ ಅಡೇಷನ್ ಮತ್ತು ಕೋಹೆಷನ್ ಹೇಗೆ ಸಂಪೂರ್ಣವಾಗಿ ಜವಾಬ್ದಾರವಾಗಿದೆ ಎಂಬುದನ್ನು ವಿವರಿಸುವ ವೀಡಿಯೊವನ್ನು ನಾನು ನಿಮಗೆ ನೀಡುತ್ತೇನೆ ಇದು ನೀರಿನ ಸನ್ನಿವೇಶ ಮತ್ತು ಹೀಗೆ ಇತ್ಯಾದಿಗಳಿವೆ ಹಾಗಾಗಿ ನಾನು ಸದ್ಯಕ್ಕೆ ಈ ವಿಷಯಕ್ಕೆ ಬರುವುದಿಲ್ಲ ಆದರೆ ಅಡೇಷನ್ ನೀರಿನ ಅಣುಗಳ ಪರಸ್ಪರ ಕ್ರಿಯೆಯಾಗಿದೆ ಇತರ ಮೇಲ್ಮೈಗಳಿಗೆ ನೀರಿನ ಅಣುಗಳ ಅಂಟಿಕೊಳ್ಳುವಿಕೆ ಕೋಹೆಷನ್ ನೀರಿನ ಅಣುಗಳಲ್ಲೇ ಒಟ್ಟಿಗೆ ಅಂಟಿಕೊಳ್ಳುತ್ತದೆ ಸರಿ ಇದು ಹೆಚ್ಚಿನ ಮೇಲ್ಮೈ ಒತ್ತಡವನ್ನು ಉಂಟುಮಾಡುತ್ತದೆ ಉದಾಹರಣೆಗೆ ಕೋಹೆಷನ್ ಮತ್ತು ಕೆಲವು ಕೀಟಗಳು ಸಹ ನೀರು ವಾಟರ್ ಸ್ಟ್ರೈಡರ್ ಮತ್ತು ಮುಂತಾದವುಗಳ ಮೇಲೆ ನಡೆಯಲು ಸಾಧ್ಯವಾಗುವಂತೆ ಮಾಡುತ್ತದೆ ಈ ಮೂರನೆಯದು ಬಹಳ ಮುಖ್ಯವಾದ ಅಂಶವಾಗಿದೆ ಸಾಲಿಡ್ ಡೆನ್ಸಿಟಿ ನೀರಿನ ಮಂಜುಗಡ್ಡೆಯ ರೂಪದ ಡೆನ್ಸಿಟಿ ದ್ರವದ ಡೆನ್ಸಿಟಿಗಿಂತ ಕಡಿಮೆಯಾಗಿದೆ ಸರಿ ನೀರು ನಮಗೆ ತಿಳಿದಿರುವಂತೆ ಸುಮಾರು 4 ಡಿಗ್ರಿ C ಅಲ್ಲಿ ಹೆಚ್ಚಿನ ಡೆನ್ಸಿಟಿ ಅನ್ನು ಹೊಂದಿದೆ ಮತ್ತು ನೀರು 0 ಡಿಗ್ರಿ C ನಲ್ಲಿ ಘನ ಮಂಜುಗಡ್ಡೆಯಾಗುತ್ತದೆ ಅದು ಘನವಾದಾಗ ನೀರಿನ ರಚನೆಯು ನಿಜವಾಗಿ ತೆರೆದುಕೊಳ್ಳುತ್ತದೆ ಏಕೆಂದರೆ ಸ್ಫಟಿಕದ ಅಗತ್ಯತೆ ಮತ್ತು ಡೆನ್ಸಿಟಿಯ ಕಾರಣದಿಂದಾಗಿ ನೀರಿನ ಅಣುಗಳನ್ನು ನಿರ್ದಿಷ್ಟ ದೂರದಲ್ಲಿ ಇಡುವುದರೊಂದಿಗೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಅನ್ನು ಹೊಂದಿರಬೇಕು ಸ್ವಲ್ಪಮಟ್ಟಿಗೆ ಇಳಿಯುತ್ತದೆ ಮತ್ತು ಆದ್ದರಿಂದ ಘನ ಮಂಜುಗಡ್ಡೆಯ ಡೆನ್ಸಿಟಿಯು ದ್ರವ ಡೆನ್ಸಿಟಿಗಿಂತ ಕಡಿಮೆಯಾಗಿದೆ ಇದು ಬಹಳ ಅಪರೂಪ ಇತರ ಹಲವು ನಿಸರ್ಗದಲ್ಲಿನ ಪದಾರ್ಥಗಳು ಈ ಗುಣವನ್ನು ಹೊಂದಿವೆ ಅಲ್ಲಿ ಕನಿಷ್ಠ ಕೆಲವು ತಾಪಮಾನಗಳಲ್ಲಿ ಘನ ರೂಪವು ದ್ರವ ರೂಪಕ್ಕಿಂತ ಕಡಿಮೆ ದಟ್ಟವಾಗಿರುತ್ತದೆ ಶೀತ ದೇಶಗಳಲ್ಲಿ ಇದರಿಂದ ಏನಾಗುತ್ತದೆ ಮಂಜುಗಡ್ಡೆ ಬಲವಾಗಿ ರೂಪುಗೊಳ್ಳುತ್ತದೆ ಸರೋವರಗಳು ನದಿಗಳ ಮೇಲೆ ಮಂಜುಗಡ್ಡೆಗಳು ಮತ್ತು ಇತ್ಯಾದಿ ಮತ್ತು ಮಂಜುಗಡ್ಡೆಯ ಕಡಿಮೆ ಡೆನ್ಸಿಟಿಯಿಂದಾಗಿ ಮಂಜುಗಡ್ಡೆ ರೂಪುಗೊಂಡಾಗ ಮಂಜುಗಡ್ಡೆ ತೇಲುತ್ತದೆ ಇದು ಮುಳುಗುವುದಿಲ್ಲ ಅದು ತೇಲುವುದರಿಂದ ಕೆಳಗಿನ ನೀರು ನೀರಿನ ಮೇಲೆ ಅವಲಂಬಿತವಾಗಿರುವ ಜೀವನವನ್ನು ಬೆಂಬಲಿಸುತ್ತದೆ ಅದು ಗಟ್ಟಿಯಾದರೆ ಬಹುಶಃ ಬದುಕನ್ನು ಬೆಂಬಲಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಘನವಸ್ತುವಿನ ಡೆನ್ಸಿಟಿಯು ದ್ರವದ ಡೆನ್ಸಿಟಿಗಿಂತ ಕಡಿಮೆಯಿರುವ ಈ ಗುಣಲಕ್ಷಣವು ನೀರನ್ನು ಮಾಡುತ್ತದೆ ಚಳಿಗಾಲದಲ್ಲಿ ಆ ಎಲ್ಲಾ ಜಲಮೂಲಗಳು ಸರೋವರಗಳು ನದಿಗಳು ಮತ್ತು ಮುಂತಾದವುಗಳಲ್ಲಿ ಜೀವನವನ್ನು ಸಾಧ್ಯವಾಗಿಸುತ್ತದೆ ನಾವು ಸರ್ಫೇಸ್ ಟೆನ್ಷನ್ ಮತ್ತು ಕೋಹೆಷನ್ನ ಫಲಿತಾಂಶದ ಬಗ್ಗೆ ಮಾತನಾಡಿದ್ದೇವೆ ಮತ್ತು ನೀವು ಈ ಎರಡು ವೀಡಿಯೊಗಳನ್ನು ವೀಕ್ಷಿಸಲು ನಾನು ಬಯಸುತ್ತೇನೆ ನೀವು ಇವುಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬಹುದು ಇದು ಈ ಗುಣಲಕ್ಷಣಗಳು ಜೀವನವನ್ನು ಹೇಗೆ ನಿರ್ಧರಿಸುತ್ತದೆ ನೀರಿನ ಈ ಗುಣಲಕ್ಷಣಗಳು ಜೀವನವನ್ನು ಹೇಗೆ ನಿರ್ಧರಿಸುತ್ತದೆ ಮತ್ತು ಏಕೆ ಎಂದು ಚೆನ್ನಾಗಿ ವಿವರಿಸುತ್ತದೆ ನೀರು ಅಂತಹ ಪ್ರಮುಖ ಅಣುವಾಗಿದ್ದು ಅದು ಜೀವನವನ್ನು ಸಾಧ್ಯವಾಗಿಸುತ್ತದೆ ಸರಿ ಇವುಗಳನ್ನು ಐಟಂ 13 ರ ಅಡಿಯಲ್ಲಿ ನೀಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಎರಡು ವೀಡಿಯೊಗಳುವೀಡಿಯೊ ಎರಡೂ ಐಟಂ 13 ರ ಅಡಿಯಲ್ಲಿವೆ ದಯವಿಟ್ಟು ಹೋಗಿ ಈ ವೀಡಿಯೊಗಳನ್ನು ನೋಡಿ ಅವು ತುಂಬಾ ಒಳ್ಳೆಯ ವೀಡಿಯೊಗಳಾಗಿವೆ ಸರಿ ಮುಂದುವರೆಯೋಣ ಈಗ ನಾವು ಹೇಳಿದ್ದು ನೀರಿನಲ್ಲಿ ಒಂದು ವಸ್ತು ಕರಗಿದರೆ ಅದು ನೀರಿನ ಅಣುಗಳ ಪದರದಿಂದ ಆವೃತವಾಗಿದೆ ಎಂದರ್ಥ ಸರಿ ಆದ್ದರಿಂದ ಹಾಲಿನಲ್ಲಿರುವ ಪ್ರೊಟೀನ್ ಅಲ್ಲಿರುವಂತೆ ನೀರಿನಲ್ಲಿ ಪ್ರೋಟೀನ್ ಕರಗಿದರೆ ಪ್ರೋಟೀನ್ ಅನ್ನು ಸುತ್ತುವರೆದಿರುವ ನೀರಿನ ಅಣುಗಳ ಪದರವಿದೆ ಮತ್ತು ಪ್ರೋಟೀನ್ ಅನ್ನು ದ್ರಾವಣದಲ್ಲಿ ಇರಿಸುತ್ತದೆ ಇದು ಮಾನವ ದೇಹದಲ್ಲಿನ ಪ್ರಮುಖ ಪ್ರೋಟೀನ್ ಆಗಿರುವ ಲೈಸೋಜೈಮ್ ಎಂಬ ಪ್ರೋಟೀನ್ಗೆ ಉದಾಹರಣೆಯಾಗಿದೆ ಈ ಲೈಸೋಜೈಮ್ ಜಲೀಯ ಪರಿಸರದಲ್ಲಿದೆ ನೀರಿನ ಪರಿಸರದಲ್ಲಿದೆ ಜಲೀಯ ನೀರು ಜಲೀಯ ಪರಿಸರ ಮತ್ತು ಆದ್ದರಿಂದ ಇದು ನೀರಿನಲ್ಲಿ ಕರಗುತ್ತದೆ ಮತ್ತು ನೀರಿನ ಅಣುಗಳಿಂದ ಸುತ್ತುವರಿದಿದೆ ಎಂದು ಹೇಳೋಣ ಆದ್ದರಿಂದ ನಾವು ಕರಗಿದ ವಸ್ತುವು ನೀರಿನಲ್ಲಿ ಕರಗಿದಾಗ ಏನಾಗುತ್ತದೆ ಎಂದು ನಾವು ನೋಡಿದ್ದೇವೆ ಆದರೆ ನಮ್ಮ ಮೂಲ ಕಥೆ ಮೊಸರು ಏಕೆ ರೂಪುಗೊಳ್ಳುತ್ತದೆ ಮತ್ತು ಆಸಿಡ್ ಫಾರ್ಮೇಶನ್ ಎಂದು ನಾವು ಹೇಳಿದ್ದೇವೆ ನಾವು ಆಸಿಡ್ ಫಾರ್ಮೇಶನ್ ಅನ್ನು ಮೊದಲೇ ನೋಡಿದ್ದೇವೆ ಮತ್ತು ಪ್ರೋಟೀನ್ ಆಗ್ರಿಗೇಷನ್ಗೆ ಕಾರಣವಾಗುತ್ತದೆ ಆದ್ದರಿಂದ ನಾವು ಪ್ರೋಟೀನ್ ಆಗ್ರಿಗೇಷನ್ ಅನ್ನು ನೋಡೋಣ ಈಗ ನಾವು ಅರ್ಥಮಾಡಿಕೊಂಡಿದ್ದೇವೆ ಏಕೆ ಏನೋ ಪರಿಹಾರದಲ್ಲಿದೆ ಅಣುಗಳು ದ್ರಾವಣದಿಂದ ಹೊರಬಂದಾಗ ಆಗ್ರಿಗೇಷನ್ ಸಂಭವಿಸುತ್ತದೆ ಸರಿ ಅವುಗಳೆಂದರೆ ಅವುಗಳನ್ನು ಸುತ್ತುವರೆದಿರುವ ನೀರಿನ ಅಣುಗಳ ಕೊರತೆಯಿಂದಾಗಿ ಅವು ಪರಸ್ಪರ ಆಕರ್ಷಿತವಾಗುತ್ತವೆ ಮತ್ತು ನಂತರ ಅವು ಒಟ್ಟಿಗೆ ಸೇರಿ ದ್ರಾವಣದಿಂದ ಹೊರಬರುತ್ತವೆ ಒಂದು ವಸ್ತುವು ದ್ರಾವಣದಿಂದ ಬಿದ್ದಾಗ ಅದು ಸಾಮಾನ್ಯವಾಗಿ ಸಂಭವಿಸುತ್ತದೆ ವಸ್ತುವು ದ್ರಾವಣಕ್ಕೆ ಹೋದಾಗ ಹಿಮ್ಮುಖ ಸಂಭವಿಸುತ್ತದೆ ಮತ್ತು ಅದರ ಸುತ್ತಲೂ ಸಾಕಷ್ಟು ನೀರು ಇಲ್ಲದಿದ್ದಾಗ ಮತ್ತು ಅವು ಪರಸ್ಪರ ಆಕರ್ಷಿಸಿದಾಗ ಅದು ದ್ರಾವಣದಿಂದ ಹೊರಬರುತ್ತದೆ ಯಾವ ಪ್ರೋಟೀನ್ ಆಗ್ರಿಗೇಟ್ ಆಗುತ್ತದೆ ಮೊಸರು ರಚನೆಯ ಸಂದರ್ಭದಲ್ಲಿ ಉತ್ತರವು ನಿಮ್ಮಲ್ಲಿ ಅನೇಕರಿಗೆ ತಿಳಿದಿರಬಹುದು ಇದನ್ನು ಕ್ಯಾಸೀನ್ ಎಂದು ಕರೆಯಲಾಗುತ್ತದೆ ಇದು ಮೊಸರು ರೂಪುಗೊಂಡಾಗ ಮುಖ್ಯವಾಗಿ ಆಗ್ರಿಗೇಟ್ ಆಗುವ ಪ್ರೋಟೀನ್ ಆಗಿದೆ ಆಣ್ವಿಕ ದೃಷ್ಟಿಕೋನದಿಂದ ಪ್ರೋಟೀನ್ ಏಕೆ ಆಗ್ರಿಗೇಟ್ ಆಗುತ್ತದೆ ಅದು ನೀವು ಕೇಳಲು ಹೊರಟಿರುವ ಮುಂದಿನ ಪ್ರಶ್ನೆಯಾಗಿದೆ ಮತ್ತು ಅದಕ್ಕೂ ಮೊದಲು ಪ್ರೋಟೀನ್ ಎಂದರೇನು ಎಂದು ನಮಗೆ ನಿಜವಾಗಿಯೂ ತಿಳಿದಿಲ್ಲ ಎಂದು ನಾವು ಅರಿತುಕೊಳ್ಳುತ್ತೇವೆ ಮತ್ತು ಆದ್ದರಿಂದ ನಾವು ಆಣ್ವಿಕ ದೃಷ್ಟಿಕೋನದಿಂದ ಪ್ರೋಟೀನ್ ಎಂದರೇನು ಸರಿ ಎಂಬ ಪ್ರಶ್ನೆಯನ್ನು ಕೇಳಲಿದ್ದೇವೆ ಮತ್ತು ನಾವು ಇಲ್ಲಿ ನಿಲ್ಲಿಸುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಈ ಉಪನ್ಯಾಸದಲ್ಲಿ ನಾವು ಕಾರ್ಬೋಹೈಡ್ರೇಟ್ಗಳನ್ನು ನೋಡಿದ್ದೇವೆ ಮತ್ತು ನಂತರ ನೀರಿನಲ್ಲಿ ಏನಾದರೂ ಕರಗಿದಾಗ ಮತ್ತು ನೀರಿನ ಕೆಲವು ಗುಣಲಕ್ಷಣಗಳನ್ನು ನಾವು ನೋಡಿದ್ದೇವೆ ಅದು ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ ಸದ್ಯಕ್ಕೆ ಸಾಕಷ್ಟು ಮಾಹಿತಿ ಸದ್ಯಕ್ಕೆ ಮೂಲಭೂತ ಮಾಹಿತಿ ನೀವು ಅದನ್ನು ತಿನ್ನುತ್ತೀರಿ ಮತ್ತು ನಂತರ ನಾವು ನಾವು ಮುಂದೆ ಭೇಟಿಯಾದಾಗ ನಾವು ವಿಷಯಗಳನ್ನು ಮುಂದಕ್ಕೆ ಕೊಂಡೊಯ್ಯುತ್ತೇವೆ ನಂತರ ನಿಮ್ಮನ್ನು ನೋಡೋಣ